ಲೆಜೆಂಡರ್ ಪಾಲಿನಾಮಿಯಲ್ ಗಳು ಈ ವಿಡಿಯೋದಲ್ಲಿ ನಾವು ಲೆಜೆಂಡರ್ಸ್ ಸಮೀಕರಣ Legendre's equation ದ ಸೊಲ್ಯೂಷನ್ ಗಳನ್ನು ಪಡೆಯುವ ಪ್ರಯತ್ನವನ್ನು ಮುಂದುವರಿಸುತ್ತೇವೆ α ವನ್ನು ಒಂದು ಧನಾತ್ಮಕ ಪೂರ್ಣಸಂಖ್ಯೆಯಾಗಿ ಸ್ಥಿರಗೊಳಿಸಿದಾಗ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣ ವಾದ ಈ ಲೆಜೆಂಡರ್ಸ್ Legendre's ಸಮೀಕರಣಕ್ಕೆ ಒಂದು ಪಾಲಿನಾಮಿಯಲ್ ಸೊಲ್ಯೂಷನ್ ಹಾಗೂ ಒಂದು ಸೀರೀಸ್ ನ ಸೊಲ್ಯೂಷನ್ ಇದೆ ಎಂಬುದನ್ನು ನಾವು ನೋಡಿರುತ್ತೇವೆ ಇಲ್ಲಿ α ವು ಒಂದು ಧನಾತ್ಮಕ ಪೂರ್ಣಸಂಖ್ಯೆಯಲ್ಲದೆ ಇದ್ದರೆ ಆಗ ಎರಡೂ ಸೊಲ್ಯೂಷನ್ ಗಳು ಸೀರೀಸ್ ಸೊಲ್ಯೂಷನ್ ಗಳಾಗುತ್ತವೆ ಎಂಬುದನ್ನು ನೀವು ನೋಡಬಹುದು ನಮಗೆ ಸಂಪೂರ್ಣ ಸೀರೀಸ್ ಸೊಲ್ಯೂಷನ್ ದೊರೆಯುತ್ತದೆ ಅಂದರೆ y1 ಮತ್ತು y2 ಗಳೆರಡೂ ಸೀರೀಸ್ ಸೊಲ್ಯೂಷನ್ ಗಳಾಗುತ್ತವೆ ಪ್ಯಾರಾಮೀಟರ್ α ಒಂದು ಧನಾತ್ಮಕ ಪೂರ್ಣಸಂಖ್ಯೆಯಾದಾಗ ಸೊಲ್ಯೂಷನ್ ಗಳನ್ನು ಕಂಡು ಹಿಡಿಯುವುದನ್ನು ನಾವು ಮುಂದುವರಿಸೋಣ ನಾನು α 0 ದಿಂದ ಆರಂಭಿಸುತ್ತೇನೆ ಆಗ y1x1 ಮತ್ತು y2x ಒಂದು ಸೀರೀಸ್ ಆಗಿದೆ α1 ಹಾಗೂ n1 ಆದಾಗ y1xಒಂದು ಸೀರೀಸ್ ಮತ್ತು y2xx ಆಗಿದೆ α2 ಆದಾಗ y1x1 3x2 ಮತ್ತು y2x ಒಂದು ಸೀರೀಸ್ ಆಗಿದೆ α3 ಆದರೆ ಆಗ y1x ಒಂದು ಸೀರೀಸ್ ಮತ್ತು y2xx 53x3 ಆಗಿದೆ ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ α0 ಆದಾಗ y1 1 ಮತ್ತು y2 1 ಆಗಿದೆ ಆದರೆ α 2 ಆದಾಗ y1 ≠1 ಆಗಿರುತ್ತದೆ ಆದ್ದರಿಂದ ನಿಮಗೆ ಲೆಜೆಂಡರ್ ಪಾಲಿನಾಮಿಯಲ್ ಅನ್ನು ಪಡೆಯಬೇಕಾದರೆ 1 ರಲ್ಲಿ ಅದರ ಮೌಲ್ಯ 1 ಆಗಿರಬೇಕು ಆದರೆ ಅದರ ಮೌಲ್ಯವು 1 3 2 ಆಗಿದೆ ಹಾಗಾಗಿ y1 1 ಆಗುವಂತೆ ನೀವು ಇದನ್ನು ಈ ಸಂಖ್ಯೆಯಿಂದ ಭಾಗಿಸಬೇಕು ಅದೇ ರೀತಿಯಲ್ಲಿ α3 ಆದಾಗ ನಿಮಗೆ ಅಗತ್ಯವಿರುವ ಪಾಲಿನಾಮಿಯಲ್ ಅನ್ನು ಪಡೆಯಲು ಮತ್ತೊಮ್ಮೆ ಭಾಗಿಸಬೇಕಾಗುತ್ತದೆ ಈಗ ನಾವು ಲೆಜೆಂಡರ್ ಪಾಲಿನಾಮಿಯಲ್ ಅನ್ನು ವ್ಯಾಖ್ಯಾನಿಸುತ್ತೇವೆ Pn11 ಇರುವ y 2xynn1y0 ಈ ಸಮೀಕರಣದ ಯಾವುದೇ ಪಾಲಿನಾಮಿಯಲ್ ಸೊಲ್ಯೂಷನ್ Pn ಅನ್ನು ನಾವು n ಡಿಗ್ರಿಯ ಲೆಜೆಂಡರ್ ಪಾಲಿನಾಮಿಯಲ್ ಎಂದು ವ್ಯಾಖ್ಯಾನಿಸುತ್ತೇವೆ ಹಿಂದಿನ ಸಂದರ್ಭದಲ್ಲಿ ಲೆಜೆಂಡರ್ ಪಾಲಿನಾಮಿಯಲ್ ಗಳು ಈ ರೀತಿಯಾಗಿವೆ ಎಂಬುದನ್ನು ನಾವು ನೋಡಬಹುದು α 0 ಆದಾಗ y1x1 ಹಾಗೂ y2x ಒಂದು ಸೀರೀಸ್ ಆಗಿರುತ್ತದೆ ಮತ್ತು P0x1 ಆಗಿದೆ α1 ಮತ್ತು n1 ಆದಾಗ y1x ಒಂದು ಸೀರೀಸ್ ಹಾಗೂ y2xx ಆಗಿದೆ ಮತ್ತು P1xx ಆಗಿದೆ α2 ಆದಾಗ y1x1 3x2 ಹಾಗೂ y2x ಒಂದು ಸೀರೀಸ್ ಆಗಿದೆ ಮತ್ತು P2x2 ಆಗಿದೆ α3 ಆದಾಗ y1x ಒಂದು ಸೀರೀಸ್ ಹಾಗೂ y2xx 53x3 ಆಗಿದೆ ಮತ್ತು P3x32 ಆಗಿದೆ ನೀವು ಈ ರೀತಿಯಾಗಿ ಮುಂದುವರಿಯಬಹುದು ಇವುಗಳು ನಿಮ್ಮ ಲೆಜೆಂಡರ್ ಪಾಲಿನಾಮಿಯಲ್ ಗಳಾಗಿವೆ ಮೂಲತಃ ಇವುಗಳು x 1 ನಲ್ಲಿ 1 ಮೌಲ್ಯವಿರುವ ಈ ಲೆಜೆಂಡರ್ ಸಮೀಕರಣ ದ ಸೊಲ್ಯುಷನ್ ಗಳಾಗಿವೆ ಯಾವುದೇ ಸಾಮಾನ್ಯ ಸೊಲ್ಯೂಷನ್ y1 ಮತ್ತು y2 ಗಳ ಲೀನಿಯರ್ ಕಾಂಬಿನೇಷನ್ ಆಗಿರುತ್ತದೆ ಅಂದರೆ yxC1y1xC2y2 ಆಗಿದೆ y Pn ಆದರೆ ಆಗ ಯಾವುದೇ ಸ್ಥಿರ ಸಂಖ್ಯೆ C1 ಮತ್ತು C2 ಗಳಿಗೆ PnxC1y1xC2y2x ಆಗುತ್ತದೆ y1x ಮತ್ತು y2x ಗಳು αn ಗೆ ಅನುಗುಣವಾದ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿವೆ n ಒಂದು ಸಮಸಂಖ್ಯೆಯಾಗಿದ್ದರೆ ಆಗ Pnx C1y1xC2y2x ಪಾಲಿನೋಮಿಯಲ್ ಆಗಿದೆ ಆದ್ದರಿಂದ ನಮಗೆ C20 ⟹PnxC1y1x ದೊರೆಯುತ್ತದೆ n ಒಂದು ಬೆಸಸಂಖ್ಯೆಯಾಗಿದ್ದರೆ ಆಗ Pnx C2y2xC1y1x ಒಂದು ಪಾಲಿನೋಮಿಯಲ್ ಆಗಿದೆ ಆದ್ದರಿಂದ ನಮಗೆ C10 ⟹PnxC2y2x ಸಿಗುತ್ತದೆ ಆದ್ದರಿಂದ ಲೆಜೆಂಡರ್ ಪಾಲಿನಾಮಿಯಲ್ ಗಳು ಲೆಜೆಂಡರ್ ಸಮೀಕರಣ ಗಳ ಪಾಲಿನಾಮಿಯಲ್ ಸೊಲ್ಯೂಷನ್ ಗಳ ಸ್ಥಿರಸಂಖ್ಯೆಯ ಅಪವರ್ತ್ಯ ಗಳಾಗಿವೆ ಪ್ರತಿಬಾರಿಯೂ y1 ಅನ್ನು ಪಡೆದು x1 ರಲ್ಲಿ ಅದರ ಮೌಲ್ಯವನ್ನು ಲೆಕ್ಕಹಾಕಿ ನಾನು Pnx ಅನ್ನು ಕಂಡುಹಿಡಿಯಬಹುದು ಅದರ ಬದಲಾಗಿ ನೀವು Pnx ಗೆ ರಾಡ್ರಿಗಸ್ ಫಾರ್ಮುಲಾ ಎಂಬ ಒಂದು ಫಾರ್ಮುಲಾವನ್ನು ಪಡೆಯಬಹುದು ರಾಡ್ರಿಗಸ್ ಫಾರ್ಮುಲಾ ಈ ರೀತಿಯಾಗಿದೆ Pnx12nn dndxnn x∈R ಈ ಪಾಲಿನಾಮಿಯಲ್ ಅನ್ನು ಎಲ್ಲಾ ಕಡೆಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ಆದರೆ ಲೆಜೆಂಡರ್ ಸಮೀಕರಣ ದ ಸೊಲ್ಯೂಷನ್ ಆಗಿ ಅದು 11 ನಲ್ಲಿ ಮಾತ್ರವೇ ಮಾನ್ಯವಾಗಿದೆ uxx2 1n ಆಗಿರಲಿ ಅದರ ಡೆರಿವೆಟಿವ್ ಅನ್ನು ತೆಗೆದರೆ ನಮಗೆ unx2 1n 1 2x ದೊರೆಯುತ್ತದೆ ಇದರಿಂದ ನಾವು x2 1u2nxx2 1n ಹಾಗೂ x2 1ux2nxu ಎಂಬುದಾಗಿ ಪಡೆಯಬಹುದು LHS ಮತ್ತು RHS ಗಳು ಪಾಲಿನಾಮಿಯಲ್ ಗಳ ಗುಣಲಬ್ದವಾದ್ದರಿಂದ ಇದನ್ನು ನಾವು n1 ಬಾರಿ ಡಿಫರೆನ್ಶಿಯೇಟ್ ಮಾಡಬಹುದು ಲೆಬ್ನಿಜ್ ನಿಯಮ ದ ಪ್ರಕಾರ nth ಡೆರಿವೆಟಿವ್ ಅನ್ನುಈ ರೀತಿಯಾಗಿ ಬರೆಯಬಹುದು ux v nC0 unvx nC1 uv nCn uvx ಹಾಗಾಗಿ ಲೆಬ್ನಿಜ್ ನಿಯಮ ದಿಂದ ನಮಗೆ x2 1un2n12xun1n1n u2nxun12nn1u ದೊರೆಯುತ್ತದೆ

ನಾವು xunx ಎಂದು ತೆಗೆದುಕೊಳ್ಳೋಣ ನಮಗೆ x2 12xx nn1

ϕx0 ಸಿಗುತ್ತದೆ ಇದು ನಿಮ್ಮ ಲೆಜೆಂಡರ್ ಸಮೀಕರಣ ವಲ್ಲದೆ ಬೇರೇನೂ ಅಲ್ಲ ಇಲ್ಲಿ ಯು ಈ ಫಂಕ್ಷನ್ u ನ nth ಡೆರಿವೆಟಿವ್ ಆಗಿದೆ ಅಂದರೆ xdndxnn ಒಂದು ಪಾಲಿನಾಮಿಯಲ್ ಸೊಲ್ಯೂಷನ್ ಆಗಿದೆ ಈಗ ನಾನು uxn ಎಂದು ತೆಗೆದುಕೊಂಡು ಇದನ್ನು n ಬಾರಿ ಡಿಫರೆನ್ಶಿಯೇಟ್ ಮಾಡಿದರೆ ನಮಗೆ unxnx1nn x1nn nC1nx1n 1n nCnn n ಸಿಗುತ್ತದೆ ಆದ್ದರಿಂದ un2nn

dndxnn∀x∈R x ನ ಎಲ್ಲಾ ಮೌಲ್ಯಗಳಿಗೆ ಇದು ನಿಮ್ಮ ರೊಡ್ರಿಗಸ್ ಸೂತ್ರ Rodrigues' formula ವಾಗಿದೆ ಆದರೆ ಲೆಜೆಂಡರ್ ಸಮೀಕರಣ ದ ಸೊಲ್ಯೂಷನ್ ಕೇವಲ x 11 ಗೆ ಮಾನ್ಯವಾಗಿದೆ ಈಗ ನೀವು ಈ ಸೂತ್ರದಿಂದ ನಿಮ್ಮ P0 P1 ಇತ್ಯಾದಿಗಳನ್ನು ಲೆಕ್ಕಹಾಕಬಹುದು ಮೇಲಿನ ಸೂತ್ರದಿಂದ ಇವುಗಳನ್ನು ಪಡೆಯಬಹುದು P0x1 P1xx P2x32x2 12 P3x52x3 32x P4x358x4 154x238 ಈ ರೀತಿಯಾಗಿ ನೀವು ಎಲ್ಲಾ ಲೆಜೆಂಡರ್ ಪಾಲಿನಾಮಿಯಲ್ ಸೊಲ್ಯೂಷನ್ ಗಳನ್ನು ಪಡೆಯಬಹುದು αn ಆದಾಗ ಇವುಗಳು ಲೆಜೆಂಡರ್ ಸಮೀಕರಣದ ಸೊಲ್ಯೂಷನ್ ಗಳಾಗಿವೆ ಪ್ಯಾರಾಮೀಟರ್ ಅನ್ನು αn ಎಂದು ನೀವು ಸ್ಥಿರಗೊಳಿಸಿದಾಗ ನಿಮಗೆ ಒಂದು ಪಾಲಿನೋಮಿಯಲ್ ಸೊಲ್ಯೂಷನ್ ದೊರೆಯುತ್ತದೆ ಏಕೆ ನಾವು ಈ ಲೆಜೆಂಡರ್ ಪಾಲಿನೋಮಿಯಲ್ ಗಳ ಅಧ್ಯಯನವನ್ನು ಮಾಡಬೇಕು ಏಕೆಂದರೆ ಈ ಪಾಲಿನೋಮಿಯಲ್ ಗಳಿಗೆ ಬಹುಮುಖ್ಯವಾದ ಗುಣಲಕ್ಷಣಗಳಿವೆ ವಾಸ್ತವವಾಗಿ ಅವುಗಳು ಪರಸ್ಪರ ಆರ್ಥೋಗೋನಲ್ ಆಗಿವೆ ಅಂದರೆ ಈ ಪಾಲಿನೋಮಿಯಲ್ ಗಳನ್ನು ನೀವು ಇಂಟಿಗ್ರೇಟ್ ಮಾಡಿದರೆ ಅವುಗಳ ಡಾಟ್ ಪ್ರೋಡಕ್ಟ್ ನಿಮಗೆ ಈ ರೀತಿಯಾಗಿ ದೊರೆಯುತ್ತದೆ PnPm 11Pnx Pmxdx 0 if m≠n 22n1 if mn ಇವುಗಳನ್ನು ನಾವು ಲೆಜೆಂಡರ್ ಪಾಲಿನಾಮಿಯಲ್ ಗಳ ಆರ್ಥೋಗೋನಲ್ ಗುಣಲಕ್ಷಣಗಳೆಂದು ಕರೆಯುತ್ತೇವೆ ಎಲ್ಲಿ ನಮಗೆ ಇದರ ಅಗತ್ಯವಿದೆ ಹೆಚ್ಚಿನ ಆಯಾಮ ಗಳಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಸಮೀಕರಣ ಗಳನ್ನು ಅಧ್ಯಯನ ಮಾಡುವಾಗ ಕಾರ್ಟೀಸಿಯನ್ ನಿರ್ದೇಶಾಂಕ ಗಳ ಬದಲಾಗಿ ನೀವು ಸ್ಫೇರಿಕಲ್ ನಿರ್ದೇಶಾಂಕ ಗಳನ್ನು ಬಳಸುತ್ತೀರಿ ಲಾಪ್ಲಾಸ್ ಸಮೀಕರಣ ವನ್ನು ಸ್ಫೇರಿಕಲ್ ನಿರ್ದೇಶಾಂಕಗಳಿಗೆ ಪರಿವರ್ತಿಸುತ್ತೀರಿ ಆಗ ಅದು ನಿಮಗೆ ಅಗತ್ಯವಿರುವ ಲೆಜೆಂಡರ್ ಸಮೀಕರಣ ವಾಗುತ್ತದೆ ನೀವು ಆ ಲೆಜೆಂಡರ್ ಸಮೀಕರಣವನ್ನು ಪರಿಹರಿಸಿದಾಗ ನಿಮಗೆ ಒಂದು ಪಾಲಿನೋಮಿಯಲ್ ಸೊಲ್ಯೂಷನ್ ದೊರೆಯುತ್ತದೆ ಅದರಲ್ಲಿರುವ ಸ್ಥಿರಸಂಖ್ಯೆಗಳ ಮೌಲ್ಯಗಳನ್ನು ಪಡೆಯಬೇಕಾದರೆ ನೀವು ಈ ಡಾಟ್ ಪ್ರಾಡಕ್ಟ್ ಅನ್ನು ಅಂದರೆ ಲೆಜೆಂಡರ್ ಪಾಲಿನೋಮಿಯಲ್ ಗಳ ಆರ್ಥೋಗೋನಲ್ ಗುಣಲಕ್ಷಣವನ್ನು ಬಳಸಬೇಕಾಗುತ್ತದೆ ಮೊದಲನೇ ಗುಣಲಕ್ಷಣ 1 x2Pnx 2xPnxnn1Pnx0 ಹಾಗೂ 1 x2Pmx 2xPmxmm1Pmx0 ಆಗಿವೆ ಮೊದಲನೇ ಸಮೀಕರಣವನ್ನು Pm ನಿಂದ ಹಾಗೂ ಎರಡನೇ ಸಮೀಕರಣವನ್ನು Pn ನಿಂದ ಗುಣಿಸಿದಾಗ ನಮಗೆ 1 x2Pnx 2xPnxnn1PnxPm0 ಮತ್ತು 1 x2Pmx 2xPmxmm1PmxPnx0 ದೊರೆಯುತ್ತದೆ ಈಗ m≠n ಆದಾಗ ಈ ಮೇಲಿನ ಸಮೀಕರಣಗಳ ವ್ಯತ್ಯಾಸವನ್ನು ತೆಗೆದುಕೊಂಡರೆ ನಮಗೆ nn1 mm1PnPm 1 x2PnxPmx 2xPnxPmx 1 x2PmxPnx2xPmPn ದೊರೆಯುತ್ತದೆ ಈಗ ನಾವು ಸಮೀಕರಣದ 2 ಭಾಗಗಳನ್ನು 1 ರಿಂದ 1 ರ ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ nn1 mm1 11Pmx Pnx dx 111 x2PnxPmx 2xPnxPmx 1 x2PmxPnx2xPmPn dx ದೊರೆಯುತ್ತದೆ ಏಕೆಂದರೆ m≠n ಆದ್ದರಿಂದ nn1 mm1 ಒಂದು ನಾನ್ ಝೀರೋ ಸ್ಥಿರಸಂಖ್ಯೆ ಆಗಿರುತ್ತದೆ

ನಾವು ಈಗ ರೊಡ್ರಿಗಸ್ ಸೂತ್ರ Rodrigues' formula ವನ್ನು ಬಳಸುತ್ತೇವೆ Pnx12nn dndxnn12nn u 11Pn2xdx 1112nn 2 un undx 12nn

ಇದೇ ರೀತಿಯಲ್ಲಿ ನಾವು ಉಳಿದ ಇಂಟೆಗ್ರಲ್ ಗಳನ್ನು ಲೆಕ್ಕಹಾಕಬಹುದು ನಾವು ಸಾಮಾನ್ಯ ಟರ್ಮ್ ಅಥವಾ nth ಡೆರಿವೆಟಿವ್ ಟರ್ಮ್ ಅನ್ನು n 11uu2ndx ಈ ರೀತಿಯಾಗಿ ಬರೆಯಬಹುದು ಇಲ್ಲಿ uxnಆಗಿದೆ uxx2n ಆದ್ದರಿಂದ ಅದನ್ನು 2n ಬಾರಿ ಡಿಫ್ಫರೆನ್ಷಿಯೇಟ್ ಮಾಡಿದಾಗ ನಮಗೆ u2nx2n ದೊರೆಯುತ್ತದೆ ಇದರ ಮೌಲ್ಯವನ್ನು ಮೇಲಿನ ಸಮೀಕರಣದಲ್ಲಿ ಬದಲಾಯಿಸಿದಾಗ ನಮಗೆ n 2n 11ndx 2n 11ndx ದೊರೆಯುತ್ತದೆ ಇದರ ಮೌಲ್ಯವನ್ನು ಹಲವು ರೀತಿಗಳಲ್ಲಿ ಕಂಡುಹಿಡಿಯಬಹುದು ಮೊದಲನೇ ವಿಧಾನವೆಂದರೆ ನೀವು xsin ಎಂದು ಬರೆದರೆ ನಿಮಗೆ 11ndx 22cos2n1θ dθ ದೊರೆಯುತ್ತದೆ ಇದು ದ ಸಮ ಫಂಕ್ಷನ್ ಆದ್ದರಿಂದ ಅದು 202cos2n1θ dθ 22nn ಸೂತ್ರವನ್ನು ಉಪಯೋಗಿಸಿ ಆಗುತ್ತದೆ ಇನ್ನೊಂದು ವಿಧಾನವೆಂದರೆ 11ndx201ndx ಎಂದು ಬರೆಯಿರಿ x2t ಎಂದು ಬದಲಾಯಿಸಿದರೆ ನಮಗೆ 201nt 12dt 201n1 1t1 12dt 212n12 12n1n112 ದೊರೆಯುತ್ತದೆ ಇಲ್ಲಿ 01n1 1t1 12dt12n1 ಆಗಿದೆ ಈಗ ನೀವು α1αα ಈ ಸೂತ್ರವನ್ನು ಬಳಸಿ 2 12n1n112 ಇದರಲ್ಲಿ ಬದಲಾಯಿಸಿದರೆ ನಿಮಗೆ 22nn 22n1 ದೊರೆಯುತ್ತದೆ ನೀವು 2n 111 x2ndx ಇದರ ಮೌಲ್ಯವನ್ನು ಪಡೆಯಲು ಇವೆರಡು ವಿಧಾನಗಳಲ್ಲಿ ಯಾವುದೇ ಒಂದನ್ನು ಬಳಸಿದರೆ ನಿಮಗೆ 2n 22nn

2 ಸಿಗುತ್ತದೆ ಆದ್ದರಿಂದ ಕೊನೆಯಲ್ಲಿ ನಮಗೆ ⟹ 11Pn2xdx22n1 n∈Z ಸಿಗುತ್ತದೆ ಲೆಜೆಂಡರ್ ಪಾಲಿನಾಮಿಯಲ್ ಗಳ ಆರ್ಥೋಗೋನಲ್ ಗುಣಲಕ್ಷಣವೆಂದು ನಾವು ಕರೆಯುವ ಈ ಒಂದು ಮುಖ್ಯವಾದ ಗುಣಲಕ್ಷಣವನ್ನು ಈ ವಿಡಿಯೋದಲ್ಲಿ ನಾವು ನೋಡಿರುತ್ತೇವೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಗುಣಲಕ್ಷಣಗಳನ್ನು ಹಾಗೂ ಸೀಮಿತ ಮೊತ್ತ ವಾಗಿ ಲೆಜೆಂಡರ್ ಪಾಲಿನಾಮಿಯಲ್ ಗಳ ಇನ್ನೊಂದು ಸೂತ್ರವನ್ನು ನೋಡಲಿದ್ದೇವೆ